ಹಲೋ ನಾನು ಜಯಂತ ಚಟರ್ಜಿ ಮತ್ತು ನಾವು ವ್ಯವಸ್ಥಾಪಕ ಸೇವೆಗಳು ಮತ್ತು ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಕಳೆದ ಅಧಿವೇಶನದಲ್ಲಿ ನಾವು ವಿಕಾಸಗೊಳ್ಳುತ್ತಿರುವ ಸೇವಾ ಮಾರುಕಟ್ಟೆಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮತ್ತು ಈ ಐದು ಬುಲೆಟ್ ಪಾಯಿಂಟ್ಗಳನ್ನು ನಾವು ನಿಮಗೆ ಪ್ರಸ್ತುತಪಡಿಸಿದ್ದೇವೆ ಇಂದಿನ ಮಾಡ್ಯೂಲ್ ಅನ್ನು ಪ್ರಾರಂಭಿಸಲು ನಾನು ಇದನ್ನು ವಿಸ್ತರಿಸಲಿದ್ದೇನೆ ಮತ್ತು ಜಾಗತಿಕ ಸೇವಾ ಆರ್ಥಿಕತೆಯ ವಿಕಾಸದ ವಿಕಸನವನ್ನು ನಾವು ನೋಡುತ್ತೇವೆ ಆದ್ದರಿಂದ ಸರ್ಕಾರದ ನೀತಿಗಳಲ್ಲಿ ಬದಲಾವಣೆಗಳಿವೆ ಮಾಧ್ಯಮಗಳ ಬಗೆಗಿನ ನಮ್ಮ ವರ್ತನೆಗೆ ಸಂಬಂಧಿಸಿದಂತೆ ಸಮಯ ಮನರಂಜನೆಯ ಬಗೆಗಿನ ನಮ್ಮ ವರ್ತನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಬದಲಾವಣೆಗಳಿವೆ ಎಂದು ನಾನು ಉಲ್ಲೇಖಿಸುತ್ತೇನೆ ಆದ್ದರಿಂದ ನಿಮ್ಮ ಜೇಬಿನಲ್ಲಿ ವೈಯಕ್ತೀಕರಣ ಒಯ್ಯಬಲ್ಲತೆ ಮನರಂಜನೆಗಾಗಿ ಹೆಚ್ಚಿನ ಅಗತ್ಯತೆ ಮತ್ತು ಬೇಡಿಕೆ ಇದೆ ಇದು ಸಂಪೂರ್ಣ ಹೊಸ ಶ್ರೇಣಿಯ ಸೇವೆಗಳನ್ನು ಮತ್ತು ಉತ್ಪನ್ನಗಳನ್ನು ರಚಿಸುತ್ತದೆ ವ್ಯವಹಾರ ಮಾದರಿಗಳಲ್ಲಿ ಬದಲಾವಣೆಗಳಿವೆ ಸೇವೆಯು ಬಹುಶಃ ವ್ಯವಹಾರ ಮಾದರಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕ್ರಾಂತಿಕಾರಿ ಆವಿಷ್ಕಾರಗಳನ್ನು ಪರಿಚಯಿಸುತ್ತಿದೆ ನಿಮ್ಮ ಸುತ್ತಲೂ ನೋಡಿ ಈ ಎಲ್ಲಾ ಆಕರ್ಷಕ ಹೊಸ ಇ ವ್ಯವಹಾರಗಳು ಅವರು ಸೇವೆಯ ಮೇಲೆ ಕೇಂದ್ರೀಕರಿಸುತ್ತಾರೆ ಸಮಯ ವೆಚ್ಚ ಶ್ರಮ ಮತ್ತು ಸೇವೆಗಳ ಸಮೃದ್ಧಿಯ ವಿಷಯದಲ್ಲಿ ಅವು ನಿಮಗೆ ಒಂದು ಮೌಲ್ಯವನ್ನು ತರುತ್ತವೆ ಅವುಗಳಲ್ಲಿ ಹಲವು ನಾವು ನೋಡುತ್ತೇವೆ ಆದ್ದರಿಂದ ನೀವು ಹೊಸ ನಗರಕ್ಕೆ ಭೇಟಿ ನೀಡಿದಾಗ ಉತ್ತಮ ರೆಸ್ಟೋರೆಂಟ್ ಹುಡುಕಲು ಇದು ಹೊಸ ಶ್ರೇಣಿಯ ಸೇವೆಗಳಾಗಲಿ ಕುಟುಂಬ ಮನರಂಜನೆಗಾಗಿ ಹೊರಹೋಗಲು ಹೊಸ ಸ್ಥಳಗಳನ್ನು ಹುಡುಕಲು ಮನರಂಜನೆಗಾಗಿ ಹೊಸ ಸಂಯೋಜನೆಗಳನ್ನು ಹುಡುಕಲು ಸಮಾಜಕ್ಕೆ ಕೊಡುಗೆ ನೀಡಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಲು ತಂತ್ರಜ್ಞಾನದಲ್ಲಿನ ಪ್ರಗತಿಯನ್ನು ಬಳಸಿಕೊಂಡು ಹೊಸ ವ್ಯವಹಾರ ಮಾದರಿಗಳನ್ನು ರಚಿಸುವುದರಿಂದ ಈಗ ಸಾಧ್ಯವಿದೆ ಆದ್ದರಿಂದ ನಿಮ್ಮ ಕಂಪ್ಯೂಟರ್ನ ಮುಂದೆ ಕುಳಿತುಕೊಳ್ಳುವ ವಿಶ್ವದಾದ್ಯಂತ ದತ್ತಿಗಳಿಗೆ ನೀವು ಕೊಡುಗೆ ನೀಡಬಹುದು ನೀವು ಕೆಲವು ಸರಳ ಸಾಧನಗಳೊಂದಿಗೆ ಪ್ರಾಯೋಗಿಕ ಚಲನಚಿತ್ರ ನಿರ್ಮಾಪಕರಾಗಬಹುದು ಏಕೆಂದರೆ ನೀವು ವೆಬ್ನಲ್ಲಿ ಹೊಂದಬಹುದಾದ ಹಲವು ಸೇವೆಗಳಲ್ಲಿ ನಿಮ್ಮ ಚಲನಚಿತ್ರವನ್ನು ತಯಾರಿಸಲು ಅದನ್ನು ಪ್ರಕ್ರಿಯೆಗೊಳಿಸಲು ಅದನ್ನು ಪ್ರಕಟಿಸಲು ಸಾಧ್ಯವಾಗುತ್ತದೆ ತಂತ್ರಜ್ಞಾನದಿಂದ ನಡೆಸಲ್ಪಡುವ ಸಾಮಾಜಿಕ ಬದಲಾವಣೆಯಿಂದ ಪ್ರೇರಿತವಾದ ದಿನದಿಂದ ಜಾಗತೀಕರಣವನ್ನು ಸೃಷ್ಟಿಸುವ ಈ ಸಂಯೋಜನೆಗಳ ವ್ಯವಹಾರ ಮಾದರಿ ಬದಲಾವಣೆಯ ಪರಿಣಾಮವಾಗಿ ಬದಲಾವಣೆಗಳು ಸಹ ಸಂಭವಿಸುತ್ತಿವೆ ಇಂದು ನೀವು ಆಸಕ್ತಿದಾಯಕ 2 ನಿಮಿಷಗಳ ಆಡಿಯೋ ವಿಡಿಯೋ ವಸ್ತುಗಳನ್ನು ಉತ್ಪಾದಿಸಬಹುದಾದರೆ ನೀವು ಯೂಟ್ಯೂಬ್ನಲ್ಲಿ ಪ್ರಕಟಿಸುತ್ತೀರಿ ಮತ್ತು ಇದು ಲಕ್ಷಾಂತರ ವೀಕ್ಷಕರಿಗೆ ಹೋಗುತ್ತದೆ ಹೊಸ ಹೆಸರು ವೈರಲ್ ಆಗುತ್ತದೆ ಆದ್ದರಿಂದ ಇದು ಜಗತ್ತಿನಾದ್ಯಂತ ಹರಡುತ್ತದೆ ನಾನು ನಿಜವಾಗಿ ಅಸ್ಸಾಮೀಸ್ ಚಲನಚಿತ್ರಗಳ ನಿರ್ಮಾಪಕನೆಂದು ನೀವು ಯೋಚಿಸುತ್ತಿಲ್ಲ ಮತ್ತು ನಾನು ಅಸ್ಸಾಂನಿಂದ ಭಾರತದ ಪಶ್ಚಿಮ ಪ್ರದೇಶಕ್ಕೆ ಭಾರತದ ರಾಷ್ಟ್ರೀಯ ವೇದಿಕೆಗೆ ಹೋಗಬೇಕಾಗಿದೆ ನೀವು ಮಾಡಬಹುದು ವಿಶ್ವ ಹಂತಕ್ಕೆ ಹೋಗಬೇಕಾಗಿದೆ ದಿನ 1 ರಿಂದ ಮತ್ತು ಅದು ಪ್ರಚಂಡ ಅವಕಾಶಗಳನ್ನು ಮತ್ತು ಪ್ರಚಂಡ ನಿರ್ಣಾಯಕ ಸಂಕೀರ್ಣತೆಗಳನ್ನು ಸೃಷ್ಟಿಸುತ್ತಿದೆ ಮತ್ತು ಅದಕ್ಕಾಗಿಯೇ ಮಾರುಕಟ್ಟೆ ಮತ್ತು ಉತ್ಪನ್ನ ವರ್ಗಗಳಂತಹ ಪರಿಕಲ್ಪನೆಗಳನ್ನು ನೋಡುವ ನಮ್ಮ ಮಾರ್ಗದ ಮೇಲೆ ಪರಿಣಾಮ ಬೀರುವ ಬದಲಾವಣೆಯ ಅವಶ್ಯಕತೆಯಿದೆ ಮತ್ತು ಸೇವೆಗಳಿಗೆ ಈ ಬೇಡಿಕೆಯ ಹೆಚ್ಚಳ ಅಥವಾ ಸ್ಪರ್ಧೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನೀವು ಸೇವೆಯನ್ನು ಹೊಂದಿದ್ದೀರಿ ಅದು ರೆಸ್ಟೋರೆಂಟ್ ಸ್ಥಳಕ್ಕಾಗಿ ಮತ್ತು ಆಗಾಗ್ಗೆ ಅದು ಯಶಸ್ವಿಯಾಗುವಂತಹ ಪರಿಸ್ಥಿತಿಗೆ ಕಾರಣವಾಗುತ್ತದೆ ಹೊಸ ರಚನೆ ಅಲ್ಲಿ ನೀವು ಐದು ವಿಭಿನ್ನ ರೆಸ್ಟೋರೆಂಟ್ನಿಂದ ಆಹಾರವನ್ನು ಆದೇಶಿಸಬಹುದು ಮತ್ತು ಆ ಸೇವೆಯ ಮೂಲಕ ಸಂಯೋಜಿಸಿ ಅದು ರೆಸ್ಟೋರೆಂಟ್ ಮಾಲೀಕರಿಗೆ ಹೊಸ ರೀತಿಯ ಸ್ಪರ್ಧೆಯನ್ನು ರಚಿಸುವುದು ಅಲ್ಲಿ ನಿಮ್ಮ ಚಾನಲ್ ಪಾಲುದಾರರಾದ ಯಾರಾದರೂ ಸಹ ನಿಮ್ಮ ಪ್ರತಿಸ್ಪರ್ಧಿಯಾಗುತ್ತಾರೆ ಇವು ಸಂಕೀರ್ಣತೆಗಳು ಎಂದು ಹೇಳಲಾಗುತ್ತದೆ ಆದ್ದರಿಂದ ನಿರ್ವಹಣೆಯ ವಿಧಾನವು ಹೊಸ ಮಾದರಿಗಳು ರಚನೆಗಳ ವಿಷಯದಲ್ಲಿ ಆಗಾಗ್ಗೆ ಭಾಗವಾಗಿರಬೇಕು ಆದ್ದರಿಂದ ಉತ್ತಮ ತಂತ್ರಜ್ಞಾನದಿಂದ ಅನುಕರಿಸಲ್ಪಟ್ಟ ಸೇವಾ ಉತ್ಪನ್ನಗಳು ಮತ್ತು ವಿತರಣಾ ವ್ಯವಸ್ಥೆಯಲ್ಲಿನ ಹೊಸತನವು ಒಂದು ಬರವಣಿಗೆಯ ಮಾದರಿಯನ್ನು ಸೃಷ್ಟಿಸುತ್ತದೆ ಮತ್ತು ಅದು ಎಲ್ಲಾ ವ್ಯವಹಾರಗಳಿಗೆ ಹೊಸ ನಂಬಿಕೆಯನ್ನು ಸೃಷ್ಟಿಸುತ್ತಿದೆ ಮತ್ತು ಗ್ರಾಹಕರು ಹೆಚ್ಚಿನ ಆಯ್ಕೆಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಚ್ಚಿನ ಶಕ್ತಿಯನ್ನು ಚಲಾಯಿಸಬಹುದು ಏಕೆಂದರೆ ಸಾಮಾಜಿಕ ಮಾಧ್ಯಮವು ವಿಭಿನ್ನ ರೀತಿಯ ಇ ವ್ಯವಹಾರಗಳೊಂದಿಗೆ ಸಂಯೋಜಿಸುತ್ತದೆ ಆದ್ದರಿಂದ ಪ್ರಪಂಚದಾದ್ಯಂತದ ಮಾರಾಟಗಾರರು ನಿಮ್ಮ ಮೇಜಿನ ಬಳಿ ಇದ್ದಾರೆ ಪರಸ್ಪರ ತೀವ್ರವಾಗಿ ಸ್ಪರ್ಧಿಸುತ್ತಾರೆ ಆದ್ದರಿಂದ ಅವರು ಇಂದಿನ ಸೇವೆಯ ಪ್ರಾಬಲ್ಯದ ಆರ್ಥಿಕತೆಯಲ್ಲಿ ಯಶಸ್ವಿಯಾಗುತ್ತಾರೆ ನಾವು ಗ್ರಾಹಕರ ಬಗ್ಗೆ ಆಳವಾಗಿ ಯೋಚಿಸಬೇಕು ಗ್ರಾಹಕರಿಗೆ ಸಂಬಂಧಿಸಿದಂತೆ ನಾವು ಸ್ಪರ್ಧಿಗಳನ್ನು ಸಂಕೀರ್ಣ ಜನರ ಡೈನಾಮಿಕ್ಸ್ ಎಂದು ಅರ್ಥಮಾಡಿಕೊಳ್ಳಬೇಕು ನಾವು ಹೊಸ ವ್ಯವಹಾರ ಮಾದರಿಯ ಬಗ್ಗೆ ಯೋಚಿಸಬೇಕು ಮತ್ತು ಅಂತಿಮವಾಗಿ ನಾವು ವ್ಯವಹಾರಗಳ ಬಗ್ಗೆ ಉತ್ಪನ್ನ ಸೇವೆಗಳ ವ್ಯವಸ್ಥೆಯಾಗಿ ಯೋಚಿಸಬೇಕು